ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಂ ಪಠ್ಯಕ್ರಮಗೆ ಸುಸ್ವಾಗತ ನಾವು ಕೆಲವು ಮೂಲಭೂತ ಪರಿಚಯದೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು ಈ ವಿಷಯದ ಮೇಲೆ ನಿರ್ಮಿಸುತ್ತೇವೆ ನಿಜವಾದ ನೈಜ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುವ ಅಭ್ಯಾಸವು ಈ ಕೋರ್ಸ್ನ ಭಾಗವಲ್ಲ ಇದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಸಮಸ್ಯೆಗಳೊಂದಿಗೆ ಪ್ರಾರಂಭಿಸಲು ಒಂದು ಅವಲೋಕನ ಹಿನ್ನೆಲೆಯನ್ನು ನೀಡುತ್ತದೆ ಮೊದಲನೆಯದಾಗಿ ಉದ್ಭವಿಸುವ ಪ್ರಶ್ನೆಗಳು ನೈಜ ಸಮಯ ವ್ಯವಸ್ಥೆ ಯಾವುದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಯಾವುದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ಗಿಂತ ಹೇಗೆ ಭಿನ್ನವಾಗಿದೆ ಈ ಆಪರೇಟಿಂಗ್ ಸಿಸ್ಟಮ್ನ ವೈಶಿಷ್ಟ್ಯಗಳು ಯಾವುವು ಮಾನದಂಡಗಳು ಯಾವುವು ಮತ್ತು ಲಭ್ಯವಿರುವ ವಾಣಿಜ್ಯ ಕಾರ್ಯಾಚರಣಾ ವ್ಯವಸ್ಥೆಗಳು ಯಾವುವು ಈ ಕೋರ್ಸ್ನ ಪಠ್ಯಕ್ರಮದ ಯೋಜನೆ ಏನೆಂದರೆ ಮೊದಲ ಉಪನ್ಯಾಸದಲ್ಲಿ ನಾವು ಮೂಲ ಪರಿಚಯದೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು ಟಾಸ್ಕ್ ಶೆಡ್ಯೂಲಿನಾ ಕೆಲವು ಮೂಲಭೂತ ಅಂಶಗಳನ್ನು ನೋಡುತ್ತೇವೆ ನಾವು ಈ ಕೋರ್ಸ್ನೊಂದಿಗೆ ಮುಂದುವರಿಯುತ್ತಿರುವಾಗ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಂನ ಪ್ರಮುಖ ಸಮಸ್ಯೆಗಳೆಂದರೆ ಟಾಸ್ಕ್ ಶೆಡ್ಯೂಲ್ಲಿಂಗ್ ವಿಭಿನ್ನ ಸಂದರ್ಭಗಳಲ್ಲಿ ಬಳಸಲಾಗುವ ವಿವಿಧ ರೀತಿಯ ಕಾರ್ಯಗಳ ವೇಳಾಪಟ್ಟಿ ಗಳನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಸೈಕ್ಲಿಕ್ ಎಕ್ಸಿಕ್ಯೂಟಿವ್ಆವರ್ತಕ ಕಾರ್ಯನಿರ್ವಾಹಕರುದಿ ರೇಟ್ ಮೋನೋಟೋನಿಕ್ ಆಲ್ಗರಿದಮ್ದರ ಏಕತಾನ ಅಲ್ಗಾರಿದಮ್ ಮತ್ತು the earliest deadline first algorithm ಆರಂಭಿಕ ಗಡುವು ಮೊದಲ ಅಲ್ಗಾರಿದಮ್ ತದನಂತರ ಸಂಪನ್ಮೂಲ ಹಂಚಿಕೆ ಹೇಗೆ ಪರಿಣಾಮಕಾರಿಯಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಸಾಮಾನ್ಯ ಅಪ್ಲಿಕೇಶನ್ಗೆ ವ್ಯತಿರಿಕ್ತವಾಗಿರುವ ಕಾರಣ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ ಸಾಧಿಸಲಾಗುತ್ತದೆ ಅಲ್ಲಿ ನಾವು ಸೆಮಾಫೋರ್ಗಳನ್ನು ಬಳಸುತ್ತೇವೆ ನಾವು ಸೆಮಾಫೋರ್ಗಳನ್ನು ಬಳಸುವ ಸಾಮಾನ್ಯ ಅಪ್ಲಿಕೇಶನ್ಗೆ ವ್ಯತಿರಿಕ್ತವಾಗಿರುವುದರಿಂದ ನೈಜ ಸಮಯದ ಅಪ್ಲಿಕೇಶನ್ನಲ್ಲಿ resource sharing ಸಂಪನ್ಮೂಲ ಹಂಚಿಕೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಸಾಧಿಸಬಹುದು ಎಂದು ನಾವು ನೋಡುತ್ತೇವೆ ಇಲ್ಲಿ ಸೆಮಾಫೋರ್ ಬಳಸುವುದರಿಂದ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ನಾವು ಸಮಸ್ಯೆಯನ್ನು ವಿಶ್ಲೇಷಿಸುತ್ತೇವೆ ಮತ್ತು ಪರಿಹಾರಗಳನ್ನು ನೋಡುತ್ತೇವೆ ಮತ್ತು ನಾವು ಮಲ್ಟಿಪ್ರೊಸೆಸರ್ನಲ್ಲಿ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಲ್ಟಿಪ್ರೊಸೆಸರ್ಗಳು ಸಾಮಾನ್ಯ ಸ್ಥಳವಾಗುತ್ತಿವೆ ಡೆಸ್ಕ್ಟಾಪ್ಗಳು ಮತ್ತು ಎಂಬೆಡೆಡ್ ಸಾಧನಗಳಲ್ಲಿಯೂ ಸಹ ಮಲ್ಟಿಪ್ರೊಸೆಸರ್ಗಳು ಇರುತ್ತವೆ ಮತ್ತು ನಂತರ ನಾವು POSIX ಪೋಸಿಕ್ಸ್ ನೈಜ ಸಮಯದ ಗುಣಮಟ್ಟ ಮತ್ತು ಕೆಲವು ವಾಣಿಜ್ಯ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಯನ್ನು ನೋಡುತ್ತೇವೆ ನಾನು ಬರೆದ ಪಠ್ಯಪುಸ್ತಕವನ್ನು ನಾವು ಕೆಲವೊಮ್ಮೆ ಬಳಸುತ್ತೇವೆ ಅಂದರೆ ಪಿಯರ್ಸನ್ ಪ್ರೆಸ್ನಿಂದ ರಿಯಲ್ ಟೈಮ್ ಸಿಸ್ಟಮ್ಸ್ ಥಿಯರಿ ಮತ್ತು ಪ್ರಾಕ್ಟೀಸ್ ಮತ್ತು ನಾವು ಇದನ್ನು ಪೀಯರ್ಸನ್ ನ ಜೇನ್ ಲಿಯು ರಿಯಲ್ ಟೈಮ್ ಸಿಸ್ಟಮ್ಗಳೊಂದಿಗೆ ಪೂರಕಗೊಳಿಸುತ್ತೇವೆ ಮತ್ತು ಕೃಷ್ಣ ಮತ್ತು ಶಿನ್ ರಿಯಲ್ ಟೈಮ್ ಸಿಸ್ಟಮ್ಗಳಾದ ಮೆಕ್ಗ್ರಾ ಹಿಲ್ ಅನ್ನು ಸಹ ಉಲ್ಲೇಖಿಸುತ್ತೇವೆ ನೈಜ ಸಮಯ ಯಾವುದು ಎಂಬುದು ಮೊದಲ ಪ್ರಶ್ನೆ ನೈಜ ಪದವು ಭೌತಿಕ ಗಡಿಯಾರವನ್ನು ಬಳಸಿಕೊಂಡು ಅಳೆಯುವ ಸಮಯದ ಪರಿಮಾಣಾತ್ಮಕ ಕಲ್ಪನೆ ಎಂದು ನಾವು ಸರಳ ಪದದಲ್ಲಿ ಹೇಳಬಹುದು ಆದರೆ ಈ ಸಮಯವಾದರೆ ಸಮಯದೊಂದಿಗೆ ವ್ಯವಹರಿಸುವಾಗ ಇತರ ವ್ಯವಸ್ಥೆಗಳಿಗಿಂತ ಅದು ಹೇಗೆ ಭಿನ್ನವಾಗಿರುತ್ತದೆ ಎಂಬ ಪ್ರಶ್ನೆಯನ್ನು ನಾವು ಹೊಂದಿರುತ್ತೇವೆ ಆದರೆ ಇಲ್ಲಿ ನಾವು ನೈಜ ಸಮಯದ ಪರಿಸ್ಥಿತಿಯಲ್ಲಿ ಭೌತಿಕ ಗಡಿಯಾರವನ್ನು ಬಳಸುವ ಸಮಯವನ್ನು ಸ್ಪಷ್ಟವಾಗಿ ಅಳೆಯುತ್ತೇವೆ ಮತ್ತು ನಂತರ ಸಮಯದ ಮಿತಿಗಳನ್ನು ಪೂರೈಸದಿದ್ದರೆ ಸಿಸ್ಟಮ್ ವಿಫಲವಾಗಿದೆ ಎಂದು ನಾವು ಹೇಳುತ್ತೇವೆ ನೈಜ ಸಮಯದ ವ್ಯವಸ್ಥೆಯ ಉದಾಹರಣೆಯನ್ನು ನೀಡಲು ರಾಸಾಯನಿಕ ರಿಯಾಕ್ಟರ್ನಲ್ಲಿ ತಾಪಮಾನವು 500 ಡಿಗ್ರಿಗಳನ್ನು ಮೀರಿದರೆ ಶೀತಕ ಶವರ್ ಅನ್ನು 100 ಮಿಲಿಸೆಕೆಂಡುಗಳಲ್ಲಿ ತಿರಸ್ಕರಿಸಬೇಕು ಇಲ್ಲಿ ತಾಪಮಾನವು 500 ಡಿಗ್ರಿಗಳನ್ನು ಮೀರಿದ ನಂತರ ನಾವು ಭೌತಿಕ ಗಡಿಯಾರವನ್ನು ಹೊಂದಿಸಬೇಕು ಮತ್ತು ನಂತರ ಶೀತಕ ಶವರ್ 100 ಮಿಲಿಸೆಕೆಂಡುಗಳಲ್ಲಿ ಆಗುತ್ತಿದೆಯೇ ಎಂದು ಪರಿಶೀಲಿಸಬೇಕು ಇಲ್ಲದಿದ್ದರೆ ಸಿಸ್ಟಮ್ ವಿಫಲವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ವ್ಯತಿರಿಕ್ತವಾಗಿ ನಮಗೆ ಸಮಯದ ಗುಣಾತ್ಮಕ ಕಲ್ಪನೆ ಇದೆ ಸಾಂಪ್ರದಾಯಿಕ ನೈಜ ಅಲ್ಲದ ಸಮಯ ವ್ಯವಸ್ಥೆಯಲ್ಲಿ ನಾವು ಮೊದಲು ನಂತರ ಸ್ವಲ್ಪ ಸಮಯದಂತಹ ಪದಗಳನ್ನು ಬಳಸುತ್ತೇವೆ ಉದಾಹರಣೆಗೆ ಪುಸ್ತಕವೊಂದನ್ನು ಸದಸ್ಯರಿಂದ ಹೊರಡಿಸುವ ಮೊದಲು ಗ್ರಂಥಾಲಯದಲ್ಲಿ ಪುಸ್ತಕ ದಾಖಲೆಗಳನ್ನು ರಚಿಸಿರಬೇಕು ಪುಸ್ತಕವನ್ನು ಸಂಗ್ರಹಿಸಿ ಸಿಸ್ಟಂನ ಗ್ರಂಥಾಲಯದಲ್ಲಿ ನಮೂದಿಸಿರಬೇಕು ಎಂದು ನಾವು ಹೇಳಬಹುದು ಇಲ್ಲಿ ನಾವು ಹೇಳುತ್ತಿರುವುದು ಸದಸ್ಯನು ಪುಸ್ತಕವನ್ನು ಬಿಡುಗಡೆ ಮಾಡುವ ಮೊದಲು ಪುಸ್ತಕವನ್ನು ವ್ಯವಸ್ಥೆಯಲ್ಲಿ ನಮೂದಿಸಿರಬೇಕು ಆದರೆ ಅದನ್ನು ನಿಖರವಾಗಿ ನಮೂದಿಸಿದಾಗ ಅದನ್ನು ನಿರ್ದಿಷ್ಟಪಡಿಸಲಾಗಿಲ್ಲ ಇದನ್ನು ಹಿಂದಿನ ದಿನ ಹಿಂದಿನ ಗಂಟೆಯಲ್ಲಿ ನಮೂದಿಸಿರಬಹುದು ಅಥವಾ ಹಲವಾರು ವರ್ಷಗಳ ಹಿಂದೆಯೇ ಇರಬಹುದು ಸಾಂಪ್ರದಾಯಿಕ ವ್ಯವಸ್ಥೆಗಳಲ್ಲಿ ನಾವು ಸಮಯದ ಸ್ಪಷ್ಟ ಕಲ್ಪನೆಯನ್ನು ಬಳಸುವುದಿಲ್ಲ ನಾವು ಸಮಯದ ಗುಣಾತ್ಮಕ ಕಲ್ಪನೆಯನ್ನು ಬಳಸುತ್ತೇವೆ ಪ್ರತಿ ನೈಜ ಸಮಯ ವ್ಯವಸ್ಥೆಯಲ್ಲಿ ನಾವು ಘಟನೆಗಳು ಸಂಭವಿಸುತ್ತಿದ್ದೇವೆ ಮತ್ತು ಸ್ವಲ್ಪ ಸಮಯದ ಮೊದಲು ಕ್ರಮ ತೆಗೆದುಕೊಳ್ಳಬೇಕು ಆದ್ದರಿಂದ ನಾವು ಘಟನೆಗಳಿಗೆ ಸಮಯ ನಿರ್ಬಂಧಿತ ಪ್ರತಿಕ್ರಿಯೆಯನ್ನು ಕರೆಯುತ್ತೇವೆ ಮತ್ತು ಆಗಾಗ್ಗೆ ಈ ವ್ಯವಸ್ಥೆಗಳು ಎಂಬೆಡ್ ಮತ್ತು ಸುರಕ್ಷತೆ ನಿರ್ಣಾಯಕ ಎಂಬೆಡೆಡ್ ಸಿಸ್ಟಮ್ ಯಾವುದು ಮತ್ತು ಸುರಕ್ಷತಾ ನಿರ್ಣಾಯಕ ವ್ಯವಸ್ಥೆ ಏನು ಎಂದು ನಾವು ನೋಡುತ್ತೇವೆ ಎಂಬೆಡೆಡ್ ಸಿಸ್ಟಂಗಳು ಪ್ರೊಸೆಸರ್ ಕಂಪ್ಯೂಟರ್ ಸಾಫ್ಟ್ವೇರ್ ಸಿಸ್ಟಮ್ನ ಭಾಗವಾಗಿದೆ ಮತ್ತು ಅದು ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತದೆ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಭೌತಿಕ ವ್ಯವಸ್ಥೆಯಲ್ಲಿ ಹುದುಗಿಸಲಾಗಿದೆ ಎಂಬೆಡೆಡ್ ಸಿಸ್ಟಮ್ಗೆ ಅನೇಕ ಉದಾಹರಣೆಗಳಿವೆ ಉದಾಹರಣೆಗೆ ರೋಬಾಟ್ ಅಥವಾ ಎಲೆಕ್ಟ್ರಾನಿಕ್ ಆಟಿಕೆ ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಆಟೋಮೊಬೈಲ್ನಲ್ಲಿ ಇಂಧನ ಇಂಜೆಕ್ಷನ್ ಅಥವಾ ತಾಪಮಾನ ಇತ್ಯಾದಿ ಪರಿಸರ ನಿಯಂತ್ರಣವನ್ನು ನಿಯಂತ್ರಿಸುವ ಎಂಬೆಡೆಡ್ ಪ್ರೊಸೆಸರ್ಗಳಿವೆ ನಮ್ಮ ಸುತ್ತಲೂ ಹಲವಾರು ಎಂಬೆಡೆಡ್ ಕಂಪ್ಯೂಟರ್ಗಳಿವೆ ಎಂಬೆಡೆಡ್ ವ್ಯವಸ್ಥೆಗಳು ನೈಜ ಸಮಯದ ವ್ಯವಸ್ಥೆಗಳಲ್ಲಿ ಬಹುಪಾಲು ಆದರೆ ನೈಜ ಸಮಯದ ವ್ಯವಸ್ಥೆಗಳಿವೆ ಅದು ನಿಜವಾಗಿ ಹುದುಗಿಲ್ಲ ಉದಾಹರಣೆಗೆ ವಿಮಾನ ನಿಲ್ದಾಣದಲ್ಲಿನ ಏರ್ ಟ್ರಾಫಿಕ್ ಕಂಟ್ರೋಲರ್ನಲ್ಲಿ ಬರುವ ವಿಮಾನಕ್ಕೆ ಪ್ರತಿಕ್ರಿಯಿಸುವ ಅದು ಎಂಬೆಡೆಡ್ ಸಿಸ್ಟಮ್ ಅಲ್ಲ ನಮ್ಮಲ್ಲಿ ಹೆಚ್ಚಿನ ನೈಜ ಸಮಯ ವ್ಯವಸ್ಥೆಗಳಿವೆ ಅವು ಎಂಬೆಡೆಡ್ ಸಿಸ್ಟಮ್ಗಳಾಗಿವೆ ಆದರೆ ಈ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಲಾ ಎಂಬೆಡೆಡ್ ಸಿಸ್ಟಮ್ಗಳು ನೈಜ ಸಮಯ ವ್ಯವಸ್ಥೆಗಳಾಗಿಲ್ಲ ಇವುಗಳಲ್ಲಿ ಹಲವು ಸುರಕ್ಷತಾ ನಿರ್ಣಾಯಕ ಅಂದರೆ ವ್ಯವಸ್ಥೆಯಲ್ಲಿ ವೈಫಲ್ಯವಿದ್ದರೆ ಅದು ಜೀವನ ಆಸ್ತಿ ಇತ್ಯಾದಿಗಳಿಗೆ ಆರ್ಥಿಕ ಅಥವಾ ದೈಹಿಕ ಹಾನಿಯನ್ನುಂಟುಮಾಡುತ್ತದೆ ಉದಾಹರಣೆಗೆ ಅದರಲ್ಲಿ ಪರಮಾಣು ರಿಯಾಕ್ಟರ್ ಯಾವುದೇ ವೈಫಲ್ಯವಿದ್ದರು ಅದು ಪ್ರಾಣಹಾನಿ ಆಸ್ತಿಪಾಸ್ತಿ ಮುಂತಾದ ತೀವ್ರ ವಿಪತ್ತುಗಳಿಗೆ ಕಾರಣವಾಗಬಹುದು ನೈಜ ಸಮಯ ವ್ಯವಸ್ಥೆಗಳಲ್ಲಿ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಗಳ ಪಾತ್ರವೇನು ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಗಳ ಪ್ರಾಥಮಿಕ ಉದ್ದೇಶವೆಂದರೆ ಕಾರ್ಯಗಳನ್ನು ಅವುಗಳ ಗಡುವನ್ನು ಪೂರೈಸಲು ಸಹಾಯ ಮಾಡುವುದು ಮುಂದಿನ ಪ್ರಶ್ನೆಯೆಂದರೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ತಮ್ಮ ಗಡುವನ್ನು ಪೂರೈಸಲು ಕಾರ್ಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಇದರ ಉತ್ತರವೇನೆಂದರೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಂಗಳು ಕಾರ್ಯಗಳ ವೇಳಾಪಟ್ಟಿಯನ್ನು ಹೊಂದಿರುತ್ತವೆ ಎಂಬುದು ಉತ್ತರ ಇದು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಂಗಳು ಅಪ್ಲಿಕೇಶನ್ ಗಡುವನ್ನು ಪೂರೈಸಲು ಬಳಸುವ ಪ್ರಾಥಮಿಕ ಕಾರ್ಯವಿಧಾನವಾಗಿದೆ ಕಾರ್ಯಗಳ ವೇಳಾಪಟ್ಟಿ ಕಾರ್ಯಗಳು ಗಡುವನ್ನು ಪೂರೈಸುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ ಅದು ಅನ್ವಯಿಸುವ ವಿಭಿನ್ನ ತಂತ್ರಗಳು ಯಾವುವು ಮತ್ತು ಪ್ರೋಗ್ರಾಮರ್ ನಿರ್ಣಾಯಕ ಕಾರ್ಯಗಳನ್ನು ನಿರ್ದಿಷ್ಟಪಡಿಸಿದಾಗ ಮತ್ತು ಪ್ರೋಗ್ರಾಂನಲ್ಲಿ ಕಾರ್ಯಗಳ ವಿವರಣೆಯನ್ನು ನೀಡಿದಾಗ ಮತ್ತು ಈ ಕಾರ್ಯಗಳ ಗಡುವನ್ನು ಪೂರೈಸುವುದು ನಿರ್ಣಾಯಕ ನಂತರ ಹೇಗೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ವಿವಿಧ ಘಟನೆಗಳು ನಡೆಯುತ್ತಿರುವುದರಿಂದ ಅಪ್ಲಿಕೇಶನ್ ಅನ್ನು ಅದರ ಗಡುವನ್ನು ಪೂರೈಸಲು ಕಾಳಜಿ ವಹಿಸುತ್ತದೆ ಕಳೆದ ಎರಡು ದಶಕಗಳಿಂದ ಎಂಬೆಡೆಡ್ ಅಪ್ಲಿಕೇಶನ್ಗಳು ನಿಜವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಈಗ ಎಂಬೆಡೆಡ್ ಅಪ್ಲಿಕೇಶನ್ಗಳು ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿವೆ ಉದಾಹರಣೆಗೆ ಮನೆಯೊಂದರಲ್ಲಿ ನಾವು ಕೇವಲ ಒಂದು ಕಂಪ್ಯೂಟರ್ ಅನ್ನು ಹೊಂದಿರಬಹುದು ಅಥವಾ ಯಾವುದೇ ಕಂಪ್ಯೂಟರ್ ಇಲ್ಲದಿರಬಹುದು ಆದರೆ ನಂತರ ಪ್ರತಿಯೊಂದು ಮನೆಯೂ ಡಜನ್ಗಟ್ಟಲೆ ಎಂಬೆಡೆಡ್ ಸಿಸ್ಟಮ್ಗಳೊಂದಿಗೆ ವ್ಯವಹರಿಸುತ್ತದೆ ಉದಾಹರಣೆಗೆ ಮೈಕ್ರೊವೇವ್ ಓವನ್ ಎಲೆಕ್ಟ್ರಾನಿಕ್ ಆಟಿಕೆ ಟೆಲಿಫೋನ್ ರಿಸೀವರ್ ಟೆಲಿವಿಷನ್ ಕಂಟ್ರೋಲರ್ ರಿಮೋಟ್ ಕಂಟ್ರೋಲರ್ ಇತ್ಯಾದಿ ಹಾಗಾದರೆ ಕಳೆದ 20 ವರ್ಷಗಳಲ್ಲಿ ಇದ್ದಕ್ಕಿದ್ದಂತೆ ನೈಜ ಸಮಯದ ಅನ್ವಯಗಳಲ್ಲಿ ಇಷ್ಟು ದೊಡ್ಡ ಏರಿಕೆ ಕಂಡುಬಂದಿದೆ ಮೊದಲನೆಯದು ಕಂಪ್ಯೂಟರ್ಗಳ ಬೆಲೆಗಳು ನಿಜವಾಗಿಯೂ ಕುಸಿದಿವೆ ಪ್ರೊಸೆಸರ್ಗಳು ಮೆಮೊರಿ ಇತ್ಯಾದಿಗಳು ಬಹಳ ಅಗ್ಗವಾಗಿವೆ ಅಂತರ್ಜಾಲವು ಬಂದಿದೆ ಮತ್ತು ವಿಭಿನ್ನ ಕಂಪ್ಯೂಟರ್ಗಳಿಗೆ ಪರಸ್ಪರ ಸಂವಹನ ನಡೆಸಲು ಅಪಾರವಾದ ನಮ್ಯತೆ ಇದೆ ಮತ್ತು ಪ್ರೊಸೆಸರ್ಗಳು ಮತ್ತು ಮೆಮೊರಿಯ ವಿದ್ಯುತ್ ಬಳಕೆ ತೀವ್ರವಾಗಿ ಕಡಿಮೆಯಾಗಿದೆ ಮುಂಚಿನ ಕಂಪ್ಯೂಟರ್ಗಳು ಬ್ಯಾಟರಿ ಚಾಲಿತ ಕಂಪ್ಯೂಟರ್ ಅನ್ನು ಹೆಚ್ಚು ಪಡೆದುಕೊಳ್ಳುವಷ್ಟು ಶಕ್ತಿಯನ್ನು ಬಳಸುತ್ತಿದ್ದವು ಆದರೆ ಈಗ ಎಂಬೆಡೆಡ್ ಪ್ರೊಸೆಸರ್ ಬ್ಯಾಟರಿಯಲ್ಲಿ ತಿಂಗಳುಗಳು ಅಥವಾ ವರ್ಷಗಳವರೆಗೆ ಕಾರ್ಯನಿರ್ವಹಿಸಬಹುದು ಕಂಪ್ಯೂಟರ್ಗಳ ಗಾತ್ರ ಮತ್ತು ಮೆಮೊರಿಯು ಕಡಿಮೆಯಾಗಿದೆ ಮತ್ತು ಅವುಗಳನ್ನು ಬಹಳ ಕಡಿಮೆ ನೈಜ ಸಮಯದ ಅಪ್ಲಿಕೇಶನ್ಗಳಲ್ಲಿ ಬಳಸಲು ಅನುವು ಮಾಡಿಕೊಟ್ಟಿದೆ ಉದಾಹರಣೆಗೆ ಕಂಪ್ಯೂಟರ್ ಮೌಸ್ ಪ್ರೊಸೆಸರ್ ಮತ್ತು ಅದು ಅಲ್ಲಿರುವ ಮತ್ತು ಬಹುತೇಕ ಅಗೋಚರವಾಗಿರುತ್ತದೆ ಅಂತಹ ಸಣ್ಣ ಪ್ರೊಸೆಸರ್ ಮತ್ತು ಅದರ ಜೊತೆಯಲ್ಲಿರುವ ಸಾಫ್ಟ್ವೇರ್ ಮೆಮೊರಿ ಹೇಗೆ ಬರುತ್ತದೆ ಎಂದು ನಾವು ನಿಜವಾಗಿಯೂ ಆಶ್ಚರ್ಯಪಡಬೇಕಾಗಬಹುದು ಮತ್ತು ಕಂಪ್ಯೂಟರ್ನಂತಹ ಸಣ್ಣ ಸಾಧನದಲ್ಲಿ ಇದೆ ಇಲಿ ತದನಂತರ ಸಂಸ್ಕರಣಾ ಶಕ್ತಿಯು ಮಹತ್ತರವಾಗಿ ಹೆಚ್ಚಾಗಿದೆ ಮತ್ತು ಇವುಗಳು ತುಂಬಾ ವಿಶ್ವಾಸಾರ್ಹವಾಗಿವೆ ಮುಂಚಿನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವಿಶ್ವಾಸಾರ್ಹತೆ ಪ್ರಶ್ನಾರ್ಹವಾಗಿತ್ತು ಆಗಾಗ್ಗೆ ಹಾರ್ಡ್ವೇರ್ ಸ್ಥಗಿತಗೊಳ್ಳುತ್ತದೆ ಮತ್ತು ಸಾಫ್ಟ್ವೇರ್ ದೋಷಗಳು ವೈಫಲ್ಯಗಳು ಮತ್ತು ಮುಂತಾದವುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಈಗ ಅವುಗಳು ಅನೇಕ ದೈನಂದಿನ ಅಪ್ಲಿಕೇಶನ್ಗಳಲ್ಲಿ ಬಳಸಲು ಅತ್ಯಂತ ವಿಶ್ವಾಸಾರ್ಹವಾಗಿವೆ ನಾವು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅನ್ನು ನೋಡುವ ಮೊದಲು ಈ ಎಂಬೆಡೆಡ್ ಅಪ್ಲಿಕೇಶನ್ಗಳ ಗುಣಲಕ್ಷಣಗಳನ್ನು ನೋಡೋಣ ಏಕೆಂದರೆ ಇವು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ಗಳ ಪ್ರಮುಖ ಅಪ್ಲಿಕೇಶನ್ಗಳ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಇವುಗಳ ಕೆಲವು ಗುಣಲಕ್ಷಣಗಳನ್ನು ನಾವು ತಿಳಿದಿದ್ದರೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಎದುರಿಸಬೇಕಾದ ಸಮಸ್ಯೆಗಳನ್ನು ಪ್ರಶಂಸಿಸುವುದು ನಮಗೆ ಸುಲಭವಾಗುತ್ತದೆ ಆದ್ದರಿಂದ ಒಂದು ವಿಷಯವೆಂದರೆ ಎಂಬೆಡೆಡ್ ವ್ಯವಸ್ಥೆಯಲ್ಲಿ ಕಂಪ್ಯೂಟರ್ ಭೌತಿಕ ವ್ಯವಸ್ಥೆಯಲ್ಲಿ ಹುದುಗಿದೆ ಮತ್ತು ಇನ್ಪುಟ್ ಬಾಹ್ಯ ಇನ್ಪುಟ್ ಈವೆಂಟ್ಗಳಿವೆ ಅದು process ಟ್ಪುಟ್ ಈವೆಂಟ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಉತ್ಪಾದಿಸುತ್ತದೆ ಮತ್ತು ಅದನ್ನು ಮತ್ತೆ ಇನ್ಪುಟ್ ಪ್ರೊಸೆಸರ್ಗೆ ನೀಡಲಾಗುತ್ತದೆ ಒಂದು ಸರಳ ಉದಾಹರಣೆಯೆಂದರೆ ಆಟೋಮೊಬೈಲ್ ಏರ್ಬ್ಯಾಗ್ ಸಿಸ್ಟಮ್ ಆದ್ದರಿಂದ ಕ್ರ್ಯಾಶ್ ಸಂಭವಿಸಿದಾಗಲೆಲ್ಲಾ ಚಲನೆಯ ಸಂವೇದಕಗಳು ಘರ್ಷಣೆಯನ್ನು ಪತ್ತೆ ಮಾಡುತ್ತದೆ ಮತ್ತು ಹತ್ತು ಮಿಲಿಸೆಕೆಂಡುಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಏರ್ಬ್ಯಾಗ್ ಅನ್ನು ನಿಯೋಜಿಸುವ ಮೂಲಕ ಸಿಸ್ಟಮ್ ಪ್ರತಿಕ್ರಿಯಿಸುವ ಅಗತ್ಯವಿದೆ ಇಲ್ಲದಿದ್ದರೆ ನಾವು ಸಿಸ್ಟಮ್ ವಿಫಲವಾಗಿದೆ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ಈ ಏರ್ಬ್ಯಾಗ್ ಸಿಸ್ಟಮ್ ಒಳಗೆ ಕಂಪ್ಯೂಟರ್ ಇದೆ ಅದು ನಿರಂತರವಾಗಿ ಘಟನೆಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಮತ್ತು ಘರ್ಷಣೆ ಇದೆ ಎಂದು ಚಲನೆಯ ಸಂವೇದಕ ಸೂಚಿಸಿದ ತಕ್ಷಣ ಕಂಪ್ಯೂಟರ್ 10 ಮಿಲಿಸೆಕೆಂಡುಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಏರ್ಬ್ಯಾಗ್ ಅನ್ನು ನಿಯೋಜಿಸಲು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸಮಯದ ನಿರ್ಬಂಧವಿದೆ ಮತ್ತು ಕ್ರಿಯೆಯು ಕಂಪ್ಯೂಟರ್ ಆಗಿದೆ ಪ್ರತಿಯಾಗಿ ಇದು ವ್ಯವಸ್ಥೆಯ ಒಂದು ಭಾಗವಾಗಿದೆ ಮತ್ತು ಇದು ವ್ಯವಸ್ಥೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ ಈಗ ಎರಡನೆಯ ಪ್ರಶ್ನೆಯೆಂದರೆ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ನಮಗೆ ತಿಳಿದಿರುವ ಸಾಂಪ್ರದಾಯಿಕ ಆಪರೇಟಿಂಗ್ ಸಿಸ್ಟಮ್ಗಿಂತ ಹೇಗೆ ಭಿನ್ನವಾಗಿದೆ ಮೊದಲನೆಯದು ಅದು ಹೇಗಾದರೂ ಕಾರ್ಯಗಳನ್ನು ತಮ್ಮ ಗಡುವನ್ನು ಪೂರೈಸುವಂತೆ ಮಾಡಬೇಕು ಇಲ್ಲದಿದ್ದರೆ ಸಿಸ್ಟಮ್ ವಿಫಲಗೊಳ್ಳುತ್ತದೆ ಮತ್ತು ಪ್ರತಿಕ್ರಿಯೆ ತಡವಾದರೆ ಸಿಸ್ಟಮ್ ವಿಫಲಗೊಳ್ಳುತ್ತದೆ ಮತ್ತೊಂದೆಡೆ ಸಾಮಾನ್ಯ ಉದ್ದೇಶದ ಆಪರೇಟಿಂಗ್ ಸಿಸ್ಟಂನಲ್ಲಿ ಆಪರೇಟಿಂಗ್ ಸಿಸ್ಟಂಗಳ ಉದ್ದೇಶವು ಪ್ರತಿಕ್ರಿಯೆ ಸಮಯವನ್ನು ಕಡಿಮೆ ಮಾಡುವುದು ಮತ್ತು ಯಾವುದೇ ಆಪರೇಟಿಂಗ್ ಸಿಸ್ಟಮ್ಗೆ ನ್ಯಾಯಸಮ್ಮತೆಯನ್ನು ಖಚಿತಪಡಿಸುವುದು ಇದರ ಮೂಲ ಉದ್ದೇಶವೆಂದರೆ ಅದು ಆಜ್ಞೆಗಳಿಗೆ ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸಬಹುದು ಸಂಪೂರ್ಣ ಕಾರ್ಯಗಳು ವಹಿವಾಟು ಸಮಯ ಮತ್ತು ಅದೇ ಸಮಯದಲ್ಲಿ ಅದು ನ್ಯಾಯಸಮ್ಮತತೆಯನ್ನು ಖಾತ್ರಿಗೊಳಿಸುತ್ತದೆ ಆದರೆ ನೈಜ ಸಮಯದ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ನಾವು ನಿಜವಾಗಿಯೂ ಪ್ರತಿಕ್ರಿಯೆ ಸಮಯವನ್ನು ಕಡಿಮೆ ಮಾಡುವುದಿಲ್ಲ ವಿಭಿನ್ನ ಕಾರ್ಯಗಳು ತಮ್ಮ ಗಡುವನ್ನು ಪೂರೈಸುವವರೆಗೂ ನೈಜ ಸಮಯ ವ್ಯವಸ್ಥೆಯು ತನ್ನ ಗುರಿಯನ್ನು ಸಾಧಿಸಿದೆ ಏಕೆಂದರೆ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಪೂರ್ಣಗೊಳಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅದು ಉದ್ದೇಶವಲ್ಲ ಗಡುವು 100 ಮಿಲಿಸೆಕೆಂಡುಗಳಾಗಿದ್ದರೆ ಅದನ್ನು 100 ಮಿಲಿಸೆಕೆಂಡುಗಳಿಂದ ಪೂರ್ಣಗೊಳಿಸಬೇಕಾಗಿದೆ ಮತ್ತು ಅದನ್ನು 1 ಮಿಲಿಸೆಕೆಂಡಿನಲ್ಲಿ ಪೂರ್ಣಗೊಳಿಸಿದರೂ ಯಾವುದೇ ಪ್ರತಿಫಲವಿಲ್ಲ ಆದ್ದರಿಂದ ಎಲ್ಲಾ ಕಾರ್ಯಗಳು ಅವುಗಳ ಗಡುವನ್ನು ಪೂರೈಸಬೇಕು ಮತ್ತು ಪ್ರಕ್ರಿಯೆಯಲ್ಲಿ ನ್ಯಾಯಸಮ್ಮತತೆಯನ್ನು ಖಾತರಿಪಡಿಸಲಾಗುವುದಿಲ್ಲ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಕೆಲವು ಕಾರ್ಯಗಳು ವಿಳಂಬವಾಗಬಹುದು ಆದರೆ ನಂತರ ಒಟ್ಟಾರೆ ಕಾರ್ಯದ ಗಡುವನ್ನು ಪೂರೈಸಲಾಗುತ್ತದೆ ನೈಜ ಸಮಯ ವ್ಯವಸ್ಥೆಯ ಗುಣಲಕ್ಷಣಗಳೆಂದರೆ ಕನಿಷ್ಠ ಒಂದು ಕಾರ್ಯವು ಕೆಲವು ನೈಜ ಸಮಯದ ನಿರ್ಬಂಧಗಳನ್ನು ಹೊಂದಿರುತ್ತದೆ ಫಲಿತಾಂಶವು ತಾರ್ಕಿಕವಾಗಿ ಸರಿಯಾಗಿರಬೇಕು ಮತ್ತು ನಿಗದಿತ ಸಮಯದೊಳಗೆ ಉತ್ಪಾದಿಸಬೇಕು ಇಲ್ಲದಿದ್ದರೆ ವ್ಯವಸ್ಥೆಯು ವಿಫಲವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಎಂಬೆಡೆಡ್ ಸಿಸ್ಟಂಗಳು ನಿಜವಾಗಿಯೂ ಚಿಕ್ಕದಾಗಿದೆ ಮತ್ತು ಕಡಿಮೆ ಸಂಸ್ಕರಣಾ ಶಕ್ತಿ ಸಣ್ಣ ಮೆಮೊರಿಯನ್ನು ಹೊಂದಿರುತ್ತವೆ ಎಂದು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಬಹುದಾದ ಒಂದು ಪ್ರಶ್ನೆ ಇದೆ ತದನಂತರ ನಮಗೆ ಆಪರೇಟಿಂಗ್ ಸಿಸ್ಟಮ್ ಏಕೆ ಬೇಕು ನಾವು ಪ್ರೋಗ್ರಾಮಿಂಗ್ ಅನ್ನು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ಅದು ಈವೆಂಟ್ ಅನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಪ್ರತಿಕ್ರಿಯಿಸುತ್ತದೆ ತುಂಬಾ ಸರಳವಾದ ಎಂಬೆಡೆಡ್ ಅಪ್ಲಿಕೇಶನ್ಗಳಿಗಾಗಿ ಹವಾನಿಯಂತ್ರಣವನ್ನು ಹೇಳಿ ಕಾರ್ಯವು ತುಂಬಾ ಸರಳವಾಗಿದೆ ಇದು ಕೇವಲ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡಬೇಕಾಗಿದೆ ಮತ್ತು ತಾಪಮಾನ ಹೆಚ್ಚಾದ ತಕ್ಷಣ ಅದು ಎಸಿಯನ್ನು ಆನ್ ಮಾಡುತ್ತದೆ ಮತ್ತು ತಾಪಮಾನವು ಅಗತ್ಯ ಮಟ್ಟಕ್ಕೆ ಬಿದ್ದಂತೆ ಅದು ಮತ್ತೆ ಮೋಟರ್ ಅನ್ನು ಬದಲಾಯಿಸುತ್ತದೆ ಆದ್ದರಿಂದ ಅದು ತುಂಬಾ ಸರಳವಾದ ಕಾರ್ಯವಾಗಿದೆ ಮತ್ತು ನಮಗೆ ನಿಜವಾಗಿಯೂ ಆಪರೇಟಿಂಗ್ ಸಿಸ್ಟಮ್ ಅಗತ್ಯವಿಲ್ಲ ಆದರೆ ಕಾರ್ಯಗಳಲ್ಲಿ ಬಹು ಕಾರ್ಯಗಳ ಸಿಂಕ್ರೊನೈಸೇಶನ್ ಇದ್ದರೆ ನಾವು ಮೆಮೊರಿ ಬೇಡಿಕೆಯ ಕಾರ್ಯಗಳನ್ನು ನಿರ್ವಹಿಸಬೇಕು ಫೈಲ್ನಲ್ಲಿ ಡೇಟಾ ಸಂಗ್ರಹಣೆ ನೆಟ್ವರ್ಕಿಂಗ್ ಗ್ರಾಫಿಕ್ಸ್ ಪ್ರದರ್ಶನಗಳು ವ್ಯಾಪಕ ಶ್ರೇಣಿಯ IO ಸಾಧನಗಳ ನಡುವೆ ಸಂಪರ್ಕ ಸಾಧಿಸುವುದು IO ಅಪ್ಲಿಕೇಶನ್ಗಳ ಬಫರಿಂಗ್ ಭದ್ರತೆ ವಿದ್ಯುತ್ ನಿರ್ವಹಣೆ ಇತ್ಯಾದಿ ಈ ಕಾರ್ಯಗಳನ್ನು ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಬಳಸಿ ಸುಲಭವಾಗಿ ಮಾಡಲಾಗುತ್ತದೆ ಆದ್ದರಿಂದ ಪ್ರೋಗ್ರಾಂ ಈ ಎಲ್ಲವನ್ನು ಮಾಡಬೇಕಾದರೆ ಪ್ರೋಗ್ರಾಂ ಅಗಾಧವಾಗಿ ದೊಡ್ಡದಾಗಿದೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಬರೆಯಲು ದುಬಾರಿಯಾಗುತ್ತದೆ ಎಂಬೆಡೆಡ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುವ ಉದಾಹರಣೆ ಅದರ ಆಪರೇಟಿಂಗ್ ಸಿಸ್ಟಮ್ ಹಲವಾರು ಮಿಲಿಯನ್ ಲೈನ್ ಕೋಡ್ಗಳನ್ನು ಹೊಂದಿರುವ ಸ್ಮಾರ್ಟ್ ಫೋನ್ ಮತ್ತು ಅದು ತುಂಬಾ ದೊಡ್ಡದಾಗಿದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಏನು ಮಾಡಬೇಕೆಂಬುದರ ಬಗ್ಗೆ ಅಪ್ಲಿಕೇಶನ್ ಡೆವಲಪರ್ ಇಷ್ಟು ದೊಡ್ಡ ಸಂಖ್ಯೆಯ ಕೋಡ್ಗಳನ್ನು ಬರೆಯಬೇಕಾದರೆ ಯೋಜನೆಗಳು ಪೂರ್ಣಗೊಳ್ಳಲು ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದು ಅತ್ಯಂತ ದುಬಾರಿಯಾಗುತ್ತದೆ ಮತ್ತೊಂದೆಡೆ ನಮ್ಮಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇದ್ದರೆ ಎಂಬೆಡೆಡ್ ಸಾಧನಗಳಿಗೆ ಪರವಾನಗಿ ಶುಲ್ಕವು ತುಂಬಾ ಕಡಿಮೆ 100 ರೂಪಾಯಿಗಳು ಇರಬಹುದು ಡೆಸ್ಕ್ಟಾಪ್ ಆಪರೇಟಿಂಗ್ ಸಿಸ್ಟಂಗಳು ಹಲವಾರು 1000 ರೂಪಾಯಿಗಳಲ್ಲಿ ದುಬಾರಿಯಾಗಿದ್ದರೂ ಎಂಬೆಡೆಡ್ ಆಪರೇಟಿಂಗ್ ಸಿಸ್ಟಮ್ಗೆ 100 ರೂಪಾಯಿಗಳು ಅಥವಾ 50 ರೂಪಾಯಿಗಳಾಗಿರಬಹುದು ಅಥವಾ ತುಂಬಾ ಸರಳವಾದವುಗಳು ಕೇವಲ 10 ರುಪಾಯಿಗಳಾಗಿರಬಹುದು ಆದ್ದರಿಂದ ಈ ಆಪರೇಟಿಂಗ್ ಸಿಸ್ಟಂಗಳು ಬೆಂಬಲಿಸುವ ವೈಶಿಷ್ಟ್ಯಗಳನ್ನು ನಿಜವಾಗಿಯೂ ಅಭಿವೃದ್ಧಿಪಡಿಸುವ ಬದಲು ಎಂಬೆಡೆಡ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುವುದು ಅರ್ಥಪೂರ್ಣವಾಗಿದೆ ಆದರೆ ನೀವು ಹೇಳುತ್ತಿರುವಂತೆ ತುಂಬಾ ಸರಳವಾದ ವ್ಯವಸ್ಥೆಗಳಿಗಾಗಿ ನಾವು ಕೇವಲ ಒಂದು ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ಹೆಚ್ಚಿನ ಮೆಮೊರಿ ಅಗತ್ಯವಿಲ್ಲದೇ ಈ ಸರಳ ಕಾರ್ಯವನ್ನು ಮಾಡಬಹುದು ಮತ್ತು ಅವರು ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸದಿರಬಹುದು ಆದರೆ ಇಲ್ಲಿ ನಾನು ಕೇವಲ ಒಂದು ಉದಾಹರಣೆಯನ್ನು ನೀಡುತ್ತಿದ್ದೇನೆ ಹವಾನಿಯಂತ್ರಣ ಅಥವಾ ತಾಪಮಾನ ನಿಯಂತ್ರಕ ಆದರೆ ನಂತರ ಹೆಚ್ಚು ಎಂಬೆಡೆಡ್ ಸಾಧನಗಳು ಹೆಚ್ಚು ಹೆಚ್ಚು ಸಂಕೀರ್ಣ ಮತ್ತು ಅತ್ಯಾಧುನಿಕತೆಯನ್ನು ಪಡೆಯುತ್ತಿವೆ ಮತ್ತು ಆದ್ದರಿಂದ ಅವೆಲ್ಲಕ್ಕೂ ಎಂಬೆಡೆಡ್ ನೈಜ ಸಮಯದ ಆಪರೇಟಿಂಗ್ ಸಿಸ್ಟಮ್ ಅಗತ್ಯವಿದೆ ಈಗ ಮುಂದಿನ ಪ್ರಶ್ನೆಯೆಂದರೆ ವಿವಿಧ ರೀತಿಯ ನೈಜ ಸಮಯ ವ್ಯವಸ್ಥೆಗಳು ಯಾವುವು ಮತ್ತು ಈ ನೈಜ ಸಮಯ ವ್ಯವಸ್ಥೆಗಳು ಸಾಂಪ್ರದಾಯಿಕ ವ್ಯವಸ್ಥೆಯಿಂದ ಹೇಗೆ ಭಿನ್ನವಾಗಿವೆ ನೈಜ ಸಮಯ ವ್ಯವಸ್ಥೆಯಲ್ಲಿ ಕಾರ್ಯಗಳು ಗಡುವನ್ನು ಹೊಂದಿರುತ್ತವೆ ಎಂದು ನಾವು ಈಗಾಗಲೇ ಹೇಳಿದ್ದೇವೆ ಈ ನೈಜ ಸಮಯ ವ್ಯವಸ್ಥೆಗಳ ನಡುವೆ ಸಹ ನಾವು ಮೂರು ಅಂದರೆ ಹಾರ್ಡ್ ನೈಜ ಸಮಯ ವ್ಯವಸ್ಥೆ ಮೃದುವಾದ ನೈಜ ಸಮಯ ವ್ಯವಸ್ಥೆ ಮತ್ತು ದೃ real ವಾದ ನೈಜ ಸಮಯ ವ್ಯವಸ್ಥೆಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಬಹುದು ಆದ್ದರಿಂದ ಒಂದು ಕಾರ್ಯದ ಪರಿಣಾಮ ಏನು ಎಂಬುದರ ಆಧಾರದ ಮೇಲೆ ನಾವು ಈ ಮೂರರ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತೇವೆ ಮತ್ತು ಅದರ ಗಡುವನ್ನು ಪೂರೈಸುವ ಮಾನದಂಡಗಳ ಮೇಲೆ ಅಲ್ಲ ಈ ಮೂರು ವ್ಯವಸ್ಥೆಗಳನ್ನು ನೋಡುವ ಮೂಲಕ ಕಾರ್ಯವು ಅದರ ಗಡುವನ್ನು ಪೂರೈಸದ ಪರಿಣಾಮಗಳ ಅರ್ಥವೇನೆಂದು ಸ್ಪಷ್ಟವಾಗುತ್ತದೆ ಮೊದಲನೆಯದಾಗಿ ಕಠಿಣ ನೈಜ ಸಮಯ ವ್ಯವಸ್ಥೆಯಲ್ಲಿ ಒಂದು ಕಾರ್ಯದ ಗಡುವನ್ನು ಪೂರೈಸದಿದ್ದರೆ ವ್ಯವಸ್ಥೆಯು ವಿಫಲವಾಗಿದೆ ಎಂದು ನಾವು ಹೇಳುತ್ತೇವೆ ಒಮ್ಮೆ ಈವೆಂಟ್ ಸಂಭವಿಸಿದಲ್ಲಿ ಮತ್ತು ನಿಗದಿತ ಸಮಯಕ್ಕೆ ಮುಂಚಿತವಾಗಿ ಅಗತ್ಯವಾದ ಪ್ರತಿಕ್ರಿಯೆಯನ್ನು ಪಡೆಯಲಾಗದಿದ್ದರೆ ಸಿಸ್ಟಮ್ ವಿಫಲವಾಗಿದೆ ಎಂದು ನಾವು ಹೇಳುತ್ತೇವೆ ಕಠಿಣ ನೈಜ ಸಮಯ ವ್ಯವಸ್ಥೆಗಳ ಮತ್ತೊಂದು ಲಕ್ಷಣವೆಂದರೆ ನಾವು ಕಾರ್ಯಕ್ಕೆ ನೀಡುವ ಸಮಯ ನಿರ್ಬಂಧಗಳು ಮೈಕ್ರೊ ಸೆಕೆಂಡುಗಳು ಅಥವಾ ಮಿಲಿಸೆಕೆಂಡುಗಳ ವ್ಯಾಪ್ತಿಯಲ್ಲಿರುತ್ತವೆ ಮತ್ತು ಇವು ಸಾಮಾನ್ಯವಾಗಿ ಸೆಕೆಂಡುಗಳು ಅಥವಾ ಗಂಟೆಗಳ ವ್ಯಾಪ್ತಿಯಲ್ಲಿರುವುದಿಲ್ಲ ನಿಮಿಷಗಳು ಇವು ಸೂಕ್ಷ್ಮ ಮತ್ತು ಮಿಲಿಸೆಕೆಂಡುಗಳು ಅನೇಕ ಕಠಿಣ ನೈಜ ಸಮಯ ವ್ಯವಸ್ಥೆಗಳು ಸುರಕ್ಷತೆಯ ನಿರ್ಣಾಯಕ ಉದಾಹರಣೆಗೆ ಕೈಗಾರಿಕಾ ನಿಯಂತ್ರಣ ಅನ್ವಯಿಕೆಗಳು ಬೋರ್ಡ್ ಕಂಪ್ಯೂಟರ್ ರೋಬೋಟ್ಗಳು ಇತ್ಯಾದಿಗಳಲ್ಲಿ A firm ನೈಜ ಸಮಯ ವ್ಯವಸ್ಥೆಯಲ್ಲಿ ವ್ಯತಿರಿಕ್ತವಾಗಿ ಒಂದು ಗಡುವನ್ನು ಪೂರೈಸದಿದ್ದರೆ ಸಿಸ್ಟಮ್ ವಿಫಲಗೊಳ್ಳುವುದಿಲ್ಲ ತಡವಾಗಿ ಉತ್ಪತ್ತಿಯಾಗುವ ಫಲಿತಾಂಶವನ್ನು ಸಿಸ್ಟಮ್ ನಿರ್ಲಕ್ಷಿಸುತ್ತದೆ A firm ನೈಜ ಸಮಯ ವ್ಯವಸ್ಥೆಯ ಉದಾಹರಣೆಯೆಂದರೆ ವೀಡಿಯೊ ಕಾನ್ಫರೆನ್ಸಿಂಗ್ ಅಪ್ಲಿಕೇಶನ್ ಸಂವಹನ ಡೇಟಾ ಫ್ರೇಮ್ ತಡವಾಗಿ ಬಂದರೆ ಅದು ಪ್ರದರ್ಶಿಸುವ ಮೊದಲು ಎಲ್ಲಾ ಫ್ರೇಮ್ಗಳನ್ನು ಪಡೆಯುವುದನ್ನು ನಿಲ್ಲಿಸಿದರೆ ಅದನ್ನು ನಿರ್ಲಕ್ಷಿಸಲಾಗುತ್ತದೆ ಆಗ ನೀವು ಫ್ಲಿಕರ್ ಅನ್ನು ನೋಡುತ್ತೀರಿ ಮತ್ತು ಅದು ಅಹಿತಕರವಾಗಿರುತ್ತದೆ ಆದ್ದರಿಂದ ತಡವಾದ ಫ್ರೇಮ್ ಅನ್ನು ನಿರ್ಲಕ್ಷಿಸಲಾಗುತ್ತದೆ ಇನ್ನೂ ಕೆಲವು ಟೆಲಿಮೆಟ್ರಿ ಅಪ್ಲಿಕೇಶನ್ಗಳು ಉಪಗ್ರಹ ಆಧಾರಿತ ಕಣ್ಗಾವಲು ಅಪ್ಲಿಕೇಶನ್ಗಳು ಮತ್ತು ಮುಂತಾದವು ಮತ್ತೊಂದೆಡೆ ಮೃದುವಾದ ನೈಜ ಸಮಯ ವ್ಯವಸ್ಥೆಯಲ್ಲಿ ಗಡುವನ್ನು ತಪ್ಪಿಸಿಕೊಂಡರೆ ಸಿಸ್ಟಮ್ ವಿಫಲಗೊಳ್ಳುವುದಿಲ್ಲ ಇಲ್ಲಿ ಫಲಿತಾಂಶವು ಕಡಿಮೆ ಮೌಲ್ಯಯುತವಾಗುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯ ಗಡುವನ್ನು ವಿಫಲವಾದರೆ ಸಿಸ್ಟಮ್ ಕಾರ್ಯಕ್ಷಮತೆ ಕ್ಷೀಣಿಸಿದೆ ಎಂದು ನಾವು ಹೇಳಬಹುದು ಈ ರೇಖಾಚಿತ್ರವು ಫಲಿತಾಂಶವನ್ನು ಗಡುವಿ ನೊಳಗೆ ಉತ್ಪಾದಿಸುವವರೆಗೆ ಉಪಯುಕ್ತತೆಯು 100 ಪ್ರತಿಶತದಷ್ಟಿದೆ ಎಂದು ತೋರಿಸುತ್ತದೆ ಆದರೆ ಗಡುವಿನ ನಂತರ ಅದು ಉತ್ಪಾದನೆಯಾದರೆ ಉಪಯುಕ್ತತೆಯು ಕ್ರಮೇಣ ಕಡಿಮೆಯಾಗುತ್ತದೆ ರೈಲ್ವೆ ಮೀಸಲಾತಿ ವ್ಯವಸ್ಥೆ ವೆಬ್ ಬ್ರೌಸಿಂಗ್ ಮತ್ತು ಎಲ್ಲಾ ಸಂವಾದಾತ್ಮಕ ಅಪ್ಲಿಕೇಶನ್ಗಳು ಉದಾಹರಣೆಗಳಾಗಿವೆ ಅಲ್ಲಿ ಫಲಿತಾಂಶವು 20 ಸೆಕೆಂಡುಗಳು ಅಥವಾ 30 ಸೆಕೆಂಡುಗಳಂತಹ ಕೆಲವೇ ಸೆಕೆಂಡುಗಳಲ್ಲಿ ಉತ್ಪತ್ತಿಯಾಗುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಮತ್ತು ನಂತರ ಸಿಸ್ಟಮ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ನಾವು ಹೇಳುತ್ತೇವೆ ಇದು ಹಲವಾರು ನಿಮಿಷಗಳನ್ನು ತೆಗೆದುಕೊಂಡರೆ ಕಾರ್ಯಕ್ಷಮತೆ ಕುಸಿಯಿತು ಎಂದು ನಾವು ಹೇಳುತ್ತೇವೆ ಧನ್ಯವಾದಗಳು